ನಾವು ಎಲ್ಲಿದ್ದೇವೆ ಎಂದು ನಿಮಗೆ ತಿಳಿದಿದೆಯೇ ನಾವು ಏಷ್ಯಾದ ಅತ್ಯುತ್ತಮ ಟ್ರ್ಯಾಕ್ ಮತ್ತು ಫೀಲ್ಡ್ ತರಬೇತಿ ಸ್ಥಳಗಳಲ್ಲಿ ಒಂದಾಗಿದೆ ಅದಕ್ಕಾಗಿಯೇ ನಾವು ಇಲ್ಲಿದ್ದೇವೆ ನಾವು ಒಂದು ಮೂಲ ಕಾರಣವನ್ನು ಸುಲಭವಾಗಿ ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುವ ವಿಶ್ಲೇಷಣಾ ಸಾಧನವನ್ನು ಚರ್ಚಿಸಲು ಇಲ್ಲಿದ್ದೇವೆ ಆದ್ದರಿಂದ ಒಂದು ಕಥೆಯ ಮೂಲಕ ನಾನು ವಿವರಿಸಲು ಬಯಸುತ್ತೇನೆ ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ತರಗತಿಗಳಿಗೆ ತಡವಾಗಿ ಬರುವುದರಲ್ಲಿ ನಿಯಮಿತರಾಗಿದ್ದರು ಆದ್ದರಿಂದ ನಾನು ನನ್ನ ಸಾಮಾನ್ಯ ವಿಧಾನಗಳನ್ನು ಬಳಸಿದೆ ವ್ಯಂಗ್ಯವಾಡುವುದು ಅವನನ್ನು ಎಲ್ಲಾ ಹಾಸ್ಯದಿಂದ ಅಣುಕಿಸುವುದು ನಾನು ಅವನಿಗೆ ಹಾಜರಾತಿನೀಡುವುದಿಲ್ಲ ಎಂದು ಬೆದರಿಕೆ ಹಾಕುತ್ತಿದ್ದೆನು ಅದರಲ್ಲಿ ಯಾವುದು ಕೆಲಸ ಮಾಡಲಿಲ್ಲ ಹಾಗಾಗಿ ನಾನು ಹೇಳಿದ್ದೇನೆಂದರೆ ನಾನು ವ್ಯವಸ್ಥಿತ ವ್ಯಕ್ತಿ ನಾನು ಇಲ್ಲಿ ನಿಜವಾಗಿಯೂ ಏನಾಗುತ್ತಿದೆ ಎಂದು ಕಂಡುಹಿಡಿಯಬೇಕು ಅದಕ್ಕಾಗಿಯೇ ಮಲ್ಟಿ ವೈ ಅನಾಲಿಸಿಸ್ ಅಥವಾ 5 ಕಾರಣಗಳಿಗಾಗಿ ವಿಶ್ಲೇಷಣೆ ಎಂಬ ಉಪಕರಣವನ್ನು ಬಳಸಬೇಕು ಎಂದು ನಾನು ಯೋಚಿಸಿದೆನು 5 ವರ್ಷ ವಯಸ್ಸಿನ ಮಗುನಂತೆ 'ಯಾವಕಾರಣಕ್ಕಾಗಿ' ಎಂದು ಅನೇಕ ಬಾರಿ ಕೇಳಿದಂತೆ ಈ ಉಪಕರಣವು ಸರಳವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಉಪಕರಣದ ಮೂಲತತ್ವವಾಗಿದೆ ಇದನ್ನು 70 ರ ದಶಕದಲ್ಲಿ ಟೊಯೋಟಾ ಜನಪ್ರಿಯಗೊಳಿಸಿದೆ ಮತ್ತು ಇದು ತುಂಬಾ ಪರಿಣಾಮಕಾರಿಯಾಗಿದೆ ಏಕೆಂದರೆ ಇದು ಬಳಸಲು ತುಂಬಾ ಸರಳವಾಗಿದೆ ಆದ್ದರಿಂದ ನಾನು ಈ ನಿರ್ದಿಷ್ಟ ಕಥೆಯನ್ನು ಪ್ರದರ್ಶಿಸುತ್ತೇನೆ ಹಾಗಾದರೆ ಈ ವ್ಯಕ್ತಿ ವಿದ್ಯಾರ್ಥಿ ನನ್ನ ಎಲ್ಲಾ ತರಗತಿಗಳಿಗೆ ಏಕೆ ತಡ ಮಾಡುತ್ತಾನೆ ಅದು ಅವನು ತರಗತಿಗೆ ತಡವಾಗಿ ಬರಲು ಮುಖ್ಯ ಕಾರಣ ಅವನು ತಡವಾಗಿ ಮಲಗುತ್ತಿದ್ದನು ಆದ್ದರಿಂದ ಅವನು ತಡವಾಗಿ ಏಕೆ ಮಲಗುತ್ತಿದ್ದನು ಎಂಬ ಪ್ರಶ್ನೆಗಳನ್ನು ಕೇಳುತ್ತಾನೆ ಅವನು ಟನ್ ಮತ್ತು ಟನ್ ಗಳಷ್ಟು ಕಾರ್ಯಯೋಜನೆಗಳನ್ನು ಹೊಂದಿದ್ದನು ಮತ್ತು ಅದಕ್ಕಾಗಿಯೇ ಅವನು ತಡವಾಗಿ ಮಲಗಿದ್ದನು ಮತ್ತು ಈಗ ಅದು ಒಂದು ಪ್ರಶ್ನೆಯನ್ನು ಕೇಳುತ್ತದೆ ಅವನಿಗೆ ಟನ್ ಮತ್ತು ಟನ್ ಕಾರ್ಯಯೋಜನೆಗಳು ಮುಗಿಸಲು ಏಕೆ ಇದ್ದವು ಅವನು ಪ್ರೊಕ್ರಾಸ್ಟಿನೇಟರ್ ಸಮಯಕ್ಕೆ ಸರಿಯಾಗಿ ಎಲ್ಲಾ ಕಾರ್ಯಯೋಜನೆಗಳನ್ನು ಮಾಡಲು ಅವನಿಗೆ ಸಮಯ ಅಥವಾ ಶಿಸ್ತು ಇರಲಿಲ್ಲ ಆದ್ದರಿಂದ ಅವನು ಪ್ರೊಕ್ರಾಸ್ಟಿನೇಟರ್ ಮತ್ತು ಪ್ರತಿಯೂ೦ದು ಕಾರ್ಯಗಳನ್ನು ಕೊನೆಯವರೆಗೆ ಮಾಡದೇ ಇರುವುದು ಮತ್ತು ಅದಕ್ಕಾಗಿಯೇ ಅವನು ತಡವಾಗಿ ಎಚ್ಚರಗೊಂಡು ಅವನು ತಡವಾಗಿ ತರಗತಿಗೆ ಬರುತ್ತಿದ್ದನು ಈಗ ಅವನು ಏಕೆ ಪ್ರೊಕ್ರಾಸ್ಟಿನೇಟರ್ ಅವನ ಕೋರ್ಸ್ ಹೊರೆಯಿಂದಾಗಿ ಅವನು ಅಂತಹ ಪ್ರೊಕ್ರಾಸ್ಟಿನೇಟರ್ ಗೆ ಒಳಗಾಗಿದ್ದನು ಮತ್ತು ಅದು ಅವನ ಅಭ್ಯಾಸವಾಗಿತ್ತು ಆದ್ದರಿಂದ ಅವನು ತರಗತಿಗಳಿಗೆ ಏಕೆ ತಡವಾಗಿ ಬಂದನು ಮತ್ತು ನಾವು ಅವನ ವೈಯಕ್ತಿಕ ಅಭ್ಯಾಸಗಳನ್ನೂ ಗಮನಿಸಿ ಆದ್ದರಿಂದ 5 ಯಾವ ಕಾರಣಗಳು ಮತ್ತು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಮತ್ತು ನೀವು ರಹಸ್ಯವನ್ನು ಈ ಸರಳ ಉದಾಹರಣೆಯಿಂದ ತಿಳಿಯಲು ಪ್ರಯತ್ನಿಸಬಹುದು ಧನ್ಯವಾದಗಳು